ಕೆಲವು ಇತರ ಭೌತಿಕ ವಿದ್ಯಮಾನಗಳಲ್ಲಿ ಲ್ಯಾಪ್ಲೇಸ್ನ ಸಮೀಕರಣ ಸ್ಥಾಯೀವಿದ್ಯುತ್ತಿನ ಪೊಟೆನ್ಶಿಯಲ್ ಗಾಗಿ ನಾವು ಲ್ಯಾಪ್ಲೇಸ್ ನ ಸಮೀಕರಣವನ್ನು ನೋಡುತ್ತಿದ್ದೇವೆ ಈ ಸಮೀಕರಣವು ಮಾನ್ಯವಾಗಿರುವ ಇತರ ಕೆಲವು ಸನ್ನಿವೇಶಗಳನ್ನು ಈಗ ನೋಡೋಣ ಅದು ಸ್ಥಾಯೀವಿದ್ಯುತ್ತಿನ ಪೊಟೆನ್ಶಿಯಲ್ ಅನ್ನು ಆ ಸಂದರ್ಭಗಳೊಂದಿಗೆ ಸಂಪರ್ಕಿಸಲು ಸಹ ನಮಗೆ ಸಹಾಯ ಮಾಡುತ್ತದೆ ಮತ್ತು ನಮಗೆ ಸ್ವಲ್ಪ ಒಳನೋಟವನ್ನು ನೀಡುತ್ತದೆ ಈ ಸಂದರ್ಭದಲ್ಲಿ ನಾನು ಮಾಡುವ ಮೊದಲ ಕೆಲಸವೆಂದರೆ ನಿರಂತರತೆಯ ಸಮೀಕರಣ ಮತ್ತು ಈ ಎಲ್ಲಾ ಸಂಬಂಧಗಳನ್ನು ಪಡೆಯುವುದು ನಾನು ಡೈವರ್ಜೆನ್ಸ್ ಪ್ರಮೇಯವನ್ನು ಬಳಸಲಿದ್ದೇನೆ ಆದ್ದರಿಂದ ಒಂದು ದ್ರವ ಅಥವಾ ಶಾಖ ಅಥವಾ ಕೆಲವು ಕಣಗಳು ಹರಿಯುವುದನ್ನು ಊಹಿಸಿ ಆದ್ದರಿಂದ ನಾವು ವಿಭಿನ್ನ ಸನ್ನಿವೇಶಗಳನ್ನು ಮಾಡೋಣ ಬಹುಶಃ ಶಾಖವಿದೆ ನಾನು ಅದನ್ನು ಬಣ್ಣದಿಂದ ಮಾಡುತ್ತೇನೆ ಅಥವಾ ಕೆಲವು ಕಣಗಳು ಹರಡಿಕೊಳ್ಳುತ್ತಿವೆ ನಂತರ ಏನಾಗುತ್ತದೆ ಎಂದು ನಿರಂತರತೆಯ ಸಮೀಕರಣವು ನಮಗೆ ತಿಳಿಸುತ್ತದೆ ಆದ್ದರಿಂದ ಈ ಹರಿವಿನಲ್ಲಿ ನಾನು ಒಂದು ನಿರ್ದಿಷ್ಟ ವಾಲ್ಯೂಮ್ ಅನ್ನು ನೋಡಿದರೆ ಈ ಪ್ರವಾಹವು ಈ ಮೂಲಕ ಹಾದುಹೋಗುತ್ತದೆ ಇದನ್ನು ನಾವು ಮೊದಲೇ ವ್ಯಾಖ್ಯಾನಿಸುತ್ತೇವೆ ಆದ್ದರಿಂದ ಪ್ರಸ್ತುತ j r ಅನ್ನು ಪ್ರಮಾಣಕ್ಕೆ ಸಮನಾಗಿ ವ್ಯಾಖ್ಯಾನಿಸೋಣ ನಾನು ಪ್ರಮಾಣವನ್ನು ಬರೆಯುತ್ತಿದ್ದೇನೆ ಏಕೆಂದರೆ ಅದು ದ್ರವವಾಗಿರಬಹುದು ಅದು ಕೆಲವು ಕಣಗಳಾಗಿರಬಹುದು ಇದು ಪ್ರತಿ ಯುನಿಟ್ ಪ್ರದೇಶಕ್ಕೆ ಸ್ವಲ್ಪ ಶಾಖವಾಗಿರಬಹುದು ಮತ್ತು ಅದು ದಿಕ್ಕಿನದ್ದಾಗಿರುತ್ತದೆ ಆದ್ದರಿಂದ ಇದು ಅದರ ದಿಕ್ಕನ್ನು ಸಹ ಹೆಚ್ಚಿಸುತ್ತದೆ ಆದ್ದರಿಂದ ಇದು ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಹರಿಯುತ್ತದೆ ಆದ್ದರಿಂದ ಇದು ಒಂದು ಪರಿಮಾಣವಾಗಿದ್ದರೆ ಪರಿಮಾಣವನ್ನು ಬಿಡುವ ನಿವ್ವಳ ಮೊತ್ತವು ಪ್ರತಿ ಮೇಲ್ಮೈಯಿಂದ j dot d s ಆಗಿರುತ್ತದೆ ಮತ್ತು ನಾನು ಸಂಪೂರ್ಣ ಮೇಲ್ಮೈ ಸಂಪೂರ್ಣ ಮುಚ್ಚಿದ ಮೇಲ್ಮೈಯೊಂದಿಗೆ ಸಂಯೋಜಿಸಿದರೆ ಇದು ಪರಿಮಾಣವನ್ನು ಬಿಡುವ ಮೊತ್ತಕ್ಕೆ ಸಮಾನವಾಗಿರುತ್ತದೆ ನಾನು ಯಾಕೆ ಹೊರಡುತ್ತಿದೆ ಮತ್ತು ಪ್ರವೇಶಿಸುತ್ತಿಲ್ಲ ಎಂದು ಹೇಳುತ್ತಿದ್ದೇನೆ ಇದಕ್ಕೆ ಕಾರಣ ನಾನು ಸಾಂಪ್ರದಾಯಿಕ ಪ್ರಜ್ಞೆಯನ್ನು ತೆಗೆದುಕೊಳ್ಳುತ್ತಿದ್ದೇನೆ ಆದ್ದರಿಂದ j ಡಾಟ್ d s ಸಕಾರಾತ್ಮಕಗಿದ್ದರೆ ಇದರರ್ಥ ವಸ್ತುಗಳು ಹೊರಹೋಗುತ್ತಿವೆ j ಡಾಟ್ d s ಋಣಾತ್ಮಕವಾಗಿದ್ದರೆ ಇದರರ್ಥ ವಸ್ತುಗಳು ಪ್ರವೇಶಿಸುತ್ತಿವೆ ಆದ್ದರಿಂದ j ಮತ್ತು s ವಸ್ತುಗಳು ಹೊರಡುವ ಒಂದೇ ದಿಕ್ಕಿನಲ್ಲಿರುತ್ತವೆ ಆದರೆ ಅವುಗಳು ಪ್ರತಿ ಯುನಿಟ್ ಸಮಯಕ್ಕೆ ಪರಿಮಾಣದೊಳಗೆ ಈ ಪ್ರಮಾಣದ ಪ್ರಮಾಣವನ್ನು ಕಡಿಮೆ ಮಾಡುವುದಕ್ಕೂ ಸಮನಾಗಿರಬೇಕು ಆದ್ದರಿಂದ ಸಾಂದ್ರತೆಯ ರೋ ಅನ್ನು ನಾವು ವ್ಯಾಖ್ಯಾನಿಸೋಣ ಏಕೆಂದರೆ r ನಲ್ಲಿನ ಸಾಂದ್ರತೆಯು ಸಣ್ಣ ವಾಲ್ಯೂಮ್ ದೊಳಗೆ ಸಾಂದ್ರತೆಯನ್ನು ಹೊಂದಿರುತ್ತದೆ ಇದು ನಾನು ತೆಗೆದುಕೊಳ್ಳುತ್ತಿರುವ ಬಹಳ ಸಣ್ಣ ವಾಲ್ಯೂಮ್ ಆಗಿದೆ ಆದ್ದರಿಂದ ನಾನು j ಅಟ್ r ಡಾಟ್ d s ಅನ್ನು j ಅಟ್ r ಈ ಮೇಲ್ಮೈಯಲ್ಲಿ ಲೆಕ್ಕಹಾಕಲಾಗುತ್ತಿದೆ ಅದು ಇಂಟಿಗ್ರಲ್ ಡಿ ರೋ ಬೈ dt ಮೈನಸ್ ಚಿಹ್ನೆಯೊಂದಿಗೆ ಅದು d ಅಷ್ಟು ಕಡಿತದ ವಾಲ್ಯೂಮ್ ಗೆ ಸಮನಾಗಿರುತ್ತದೆ ಡೈವರ್ಜೆನ್ಸ್ ಪ್ರಮೇಯದಿಂದ ಇದು ವಾಲ್ಯೂಮ್ ದಲ್ಲಿನ j ನ ಡೈವರ್ಜೆನ್ಸ್ ವಾಲ್ಯೂಮ್ ನಲ್ಲಿ ಮೈನಸ್ ಡಿ ರೋ ಬೈ dt ಗೆ ಸಮನಾಗಿರುತ್ತದೆ ಮತ್ತು ಇದು j ಪ್ಲಸ್ ನ ಡಿವರ್ಜೆನ್ಸ್ ನ ಏಕೀಕರಣ ಅನ್ನು ನೀಡುತ್ತದೆ ಡಿ ರೋ dt dv 0 ಗೆ ಸಮನಾಗಿರುತ್ತದೆ ಈಗ ಇದು ಸಣ್ಣ ವಾಲ್ಯೂಮ್ ಅನ್ನು ತೆಗೆದುಕೊಳ್ಳಬಹುದು ಯಾವುದೇ ವಿಭಿನ್ನ ಆಕಾರದಲ್ಲಿ ಯಾವುದೇ ವಿಭಿನ್ನ ಗಾತ್ರದಲ್ಲಿ ಆದ್ದರಿಂದ ಇದು ನಿಜವಾಗಿಯೂ ಅನಿಯಂತ್ರಿತವಾಗಿದೆ ಮತ್ತು ಇದು j ಪ್ಲಸ್ d ರೋ dt 0 ರ ಡೆಲ್ ಡೈವರ್ಜೆನ್ಸ್ ಅನ್ನು ಸೂಚಿಸುತ್ತದೆ ಮತ್ತು ಇದು ನಿಜವಾಗಿಯೂ ದ್ರವ್ಯರಾಶಿಯ ಸಂರಕ್ಷಣೆಯಿಂದ ಬರುತ್ತದೆ ಆ ಪ್ರಮಾಣದ ಸಂರಕ್ಷಣೆ ಇದನ್ನು ನಿರಂತರತೆಯ ಸಮೀಕರಣ ಎಂದು ಕರೆಯಲಾಗುತ್ತದೆ ರೋ ಬದಲಾಗದಿದ್ದರೆ ಸಾಂದ್ರತೆಯು ಬದಲಾಗುವುದಿಲ್ಲ ಇದರರ್ಥ ಅದರಲ್ಲಿ ಬರುವ ಪ್ರತಿಯೊಂದೂ ಸಹ ಹೊರಹೋಗುತ್ತದೆ ಭಿನ್ನತೆಯನ್ನು ವ್ಯಾಖ್ಯಾನಿಸುವ ಸಂದರ್ಭದಲ್ಲಿ ನಾವು ಕಲಿತಂತೆ ಭಿನ್ನತೆ ಶೂನ್ಯವಾಗಿರಬೇಕು ಅಂತಹ ಸಂದರ್ಭದಲ್ಲಿ ಪ್ರವಾಹದ ವಿಭಜನೆಯು ಶೂನ್ಯವಾಗಿರುತ್ತದೆ ಈಗ ನಾವು ಇದನ್ನು ಎರಡು ವಿಭಿನ್ನ ಸಂದರ್ಭಗಳಲ್ಲಿ ಅನ್ವಯಿಸೋಣ ಮತ್ತು ಅದು ಸ್ಥಾಯೀವಿದ್ಯುತ್ತಿನ ಪ್ರಕರಣಗಳಿಗೂ ನಿಮಗೆ ಸುಂದರವಾದ ಭಾವನೆಯನ್ನು ನೀಡುತ್ತದೆ ಒಂದು ಶಾಖದ ಹರಿವು ನಿಮ್ಮ 12 ನೇ ತರಗತಿಯಲ್ಲಿ ನೀವು ಕಲಿತಿದ್ದು ಒಂದು ಆಯಾಮದಲ್ಲಿ ಶಾಖದ ಹರಿವು ಪ್ರತಿ ಯುನಿಟ್ ಪ್ರದೇಶಕ್ಕೆ ಪ್ರತಿ ಯುನಿಟ್ ಸಮಯಕ್ಕೆ ಶಾಖ d Q dt ಪ್ರಮಾಣವು ವಾಸ್ತವವಾಗಿ ಉಷ್ಣ ವಾಹಕತೆ ಮತ್ತು T x ನ ಡಿಫರೆನ್ಷಿಯಲ್ ವ್ಯುತ್ಪನ್ನಕ್ಕೆ ಸಮಾನವಾಗಿರುತ್ತದೆ X ನಾನು ಇಲ್ಲಿ ಮೈನಸ್ ಚಿಹ್ನೆಯನ್ನು ಹಾಕಲಿದ್ದೇನೆ ಏಕೆಂದರೆ ಅದು ತಾಪಮಾನವನ್ನು ಕಡಿಮೆ ಮಾಡುವ ದಿಕ್ಕಿನಲ್ಲಿ ಶಾಖ ಹರಿಯುತ್ತದೆ ಎಂದು ಹೇಳುತ್ತದೆ 3ಡಿ ಯಲ್ಲಿ ಇದು ಪ್ರತಿ ಯುನಿಟ್ ಪ್ರದೇಶಕ್ಕೆ ಸಾಮಾನ್ಯೀಕರಿಸುತ್ತದೆ ಇದು 1 ಡಿ ಆಗಿದ್ದ ಶಾಖ ಪ್ರವಾಹವು ಒಂದು ದಿಕ್ಕಿನಲ್ಲಿ ಹರಿಯುತ್ತಿದೆ ಆದರೆ ಮೂರು ಆಯಾಮದ ಸಂದರ್ಭದಲ್ಲಿ ಶಾಖ ಪ್ರವಾಹವು ಅಂದರೆ ಪ್ರತಿ ಯುನಿಟ್ ಪ್ರದೇಶಕ್ಕೆ ಹರಿಯುವ ಶಾಖವು ಮೈನಸ್ K ಗ್ರೇಡಿಯಂಟ್ T ಗೆ ಸಮಾನವಾಗಿರುತ್ತದೆ ಆದ್ದರಿಂದ ನಾವು ಮತ್ತೆ ಒಂದು ಸಣ್ಣ ಪರಿಮಾಣವನ್ನು ಪರಿಗಣಿಸೋಣ ಯಾವುದೇ ವಿದ್ಯುತ್ ಪ್ರವಾಹವು ಹರಿಯುತ್ತಿರುವುದರಿಂದ ಆ ಶಾಖದ ಪ್ರಮಾಣ ಒಳಗೆ ಶಾಖ ಶಕ್ತಿಯ ಪ್ರಮಾಣವು ಕಳೆದುಹೋಗುತ್ತದೆ ಆದ್ದರಿಂದ ನಾನು ಡೆಲ್ ಡಾಟ್ j ಅನ್ನು ಮೈನಸ್ d ರೋ dt ಗೆ ಸಮನಾಗಿ ಅನ್ವಯಿಸಿದರೆ ಇದು ಮೈನಸ್ ಆಗಿ ಹೊರಬರುತ್ತದೆ ತಾಪಮಾನವು ಕಡಿಮೆಯಾಗುತ್ತಿದೆ ಮತ್ತು ಇದರರ್ಥ ಸಮಯದೊಂದಿಗೆ ತಾಪಮಾನ ಬದಲಾವಣೆಯ ಮೇಲೆ ಕೆಲವು ನಿರ್ದಿಷ್ಟ ಶಾಖದ ಸಮಯಗಳಲ್ಲಿ dt ಹರಿಯುತ್ತದೆ ಮತ್ತು ಇದು ಹೊರಗಿನ ಮೈನಸ್ ಚಿಹ್ನೆಯೊಂದಿಗೆ T ಯ K ಗ್ರಾಡ್ ನ ನಿರಂತರತೆಯ ಸಮೀಕರಣದಿಂದ ಭಿನ್ನತೆಗೆ ಸಮನಾಗಿರಬೇಕು ಆದ್ದರಿಂದ ಇದು ಆಗುತ್ತದೆ K ಡೆಲ್ ಸ್ಕ್ವೇರ್ C d T d t ಗೆ ಸಮಾನವಾಗಿರುತ್ತದೆ ಕೆಲವು ಗಡಿ ಪರಿಸ್ಥಿತಿಗಳನ್ನು ನೀಡಿದ ಸಮಯದೊಂದಿಗೆ ತಾಪಮಾನವು ಹೇಗೆ ಬದಲಾಗುತ್ತದೆ ಎಂಬುದನ್ನು ಇದು ನಿರ್ಧರಿಸುತ್ತದೆ ಆದ್ದರಿಂದ ಈಗ ನಾವು ಮಾಡೋಣ ಆದ್ದರಿಂದ ನೀವು K ಎಂಬ ಸಮೀಕರಣವನ್ನು ಪಡೆದುಕೊಂಡಿದ್ದೀರಿ T ಮೇಲಿನ ಲ್ಯಾಪ್ಲೇಸ್ dT ಯಿಂದ C d T ಗೆ ಸಮಾನವಾಗಿರುತ್ತದೆ ಈ ಸ್ಥಿರ ಸ್ಥಿತಿಯನ್ನು ನೋಡೋಣ ಅಂದರೆ ತಾಪಮಾನವು ನಿಮ್ಮ ಸಮಯವನ್ನು ಬದಲಾಯಿಸುವುದಿಲ್ಲ ಇದು ಉದಾಹರಣೆಯಾಗಿರಬಹುದು ನಾನು ಒಂದು ಪರಿಮಾಣವನ್ನು ತೆಗೆದುಕೊಂಡು ಸೈಟ್ ಗಳಲ್ಲಿ ತಾಪಮಾನವನ್ನು ಕಾಪಾಡಿಕೊಂಡರೆ ಬಹುಶಃ ಇಲ್ಲಿ ಒಂದು ತಾಪಮಾನ ಇಲ್ಲಿ ಮತ್ತೊಂದು ತಾಪಮಾನ ಇಲ್ಲಿ ಮೂರನೇ ತಾಪಮಾನ ವಿಭಿನ್ನ ತಾಪಮಾನವನ್ನು ನಿರ್ವಹಿಸುವುದು ನಂತರ ಸಮಯದೊಳಗಿನ ತಾಪಮಾನವು ಸಮಯದೊಂದಿಗೆ ಬದಲಾಗುವುದಿಲ್ಲ ಏಕೆಂದರೆ ಅದು ಸ್ಥಿರತೆಯನ್ನು ಹೊಂದಿರುತ್ತದೆ ನಂತರ d T d t 0 ಗೆ ಸಮನಾಗಿರುತ್ತದೆ ಮತ್ತು ಡೆಲ್ ಸ್ಕ್ವೇರ್ T 0 ಗೆ ಸಮನಾಗಿರುತ್ತದೆ ಅದು ಸ್ಥಿರವಾದ ತಾಪಮಾನ ಸಮೀಕರಣವಾಗಿದೆ ಇದನ್ನು ಡೆಲ್ ಸ್ಕ್ವೇರ್ V 0 ಗೆ ಸಮನಾಗಿ ಹೋಲಿಸಿ ಇದು ಒಂದೇ ಸಮೀಕರಣ ನಾನು ಮಾಡಿದ್ದು V ಅನ್ನು T ಯಿಂದ ಬದಲಾಯಿಸುವುದು ಮೇಲ್ಮೈಯಲ್ಲಿ ಪೊಟೆನ್ಶಿಯಲ್ ಅನ್ನು ಕಾಪಾಡಿಕೊಳ್ಳುವುದು ಗಡಿಯಲ್ಲಿ T ಗೆ ಸಮನಾಗಿರುತ್ತದೆ ಮತ್ತು ಗಡಿಯಲ್ಲಿ V ಗೆ ಸಮಾನವಾಗಿರುತ್ತದೆ ಇದರರ್ಥ ನಾನು ಇದನ್ನು ಪರಿಹರಿಸಿದರೆ ಇದಕ್ಕೆ ಪರಿಹಾರ ನನಗೆ ತಿಳಿದಿದೆ ಆದ್ದರಿಂದ ಇದು ನಾನು ಇದನ್ನು ಶಾಖ ಪ್ರಸರಣ ಸಮೀಕರಣ ಎಂದು ಕರೆಯಬಹುದು ಈಗ ನಾನು ನಿಮಗೆ ತಿಳಿದಿರುವ ಯಾವುದನ್ನಾದರೂ ಸಂಪರ್ಕಿಸಲು ಹೋಗುತ್ತೇನೆ ನೀವು ಕಲಿತಿದ್ದೀರಿ ಮತ್ತು ಕಟ್ಟಡದ ಮೇಲೆ ಹಾಕಿರುವ ಮಿಂಚಿನ ವಾಹಕಗಳು ಬಹಳ ತೀಕ್ಷ್ಣವಾದ ಅಂಚನ್ನು ಹೊಂದಿರುವಾಗ ಮತ್ತು ತೀಕ್ಷ್ಣವಾದ ಅಂಚುಗಳ ಬಳಿ ವಿದ್ಯುತ್ ಕ್ಷೇತ್ರವು ತುಂಬಾ ದೊಡ್ಡದಾಗುತ್ತದೆ ಎಂದು ನಿಮಗೆ ತಿಳಿಸಲಾಗಿದೆ ವಿದ್ಯುತ್ ಕ್ಷೇತ್ರವು ತುಂಬಾ ದೊಡ್ಡದಾಗಿದ್ದರೆ ಹೆಚ್ಚಿನ ಶುಲ್ಕಗಳು ಅಥವಾ ವಾತಾವರಣದಲ್ಲಿನ ಹೆಚ್ಚಿನ ಪ್ರವಾಹವು ಇಲ್ಲಿಗೆ ಬರುತ್ತದೆ ಅಥವಾ ಆ ಸಮಯದಲ್ಲಿ ಮಿಂಚು ಬಡಿದು ನೇರವಾಗಿ ನೆಲಕ್ಕೆ ಹೋಗುತ್ತದೆ ಈಗ ಆ ಪರಿಸ್ಥಿತಿಯನ್ನು ಇಲ್ಲಿ ವಿಶ್ಲೇಷಿಸೋಣ ಪ್ರಸ್ತುತ ಅಥವಾ ಶಾಖವು T ಶ್ರೇಣಿಗೆ ಅನುಪಾತದಲ್ಲಿರುತ್ತದೆ ವಿದ್ಯುತ್ ಕ್ಷೇತ್ರವು V ಗ್ರಾಡ್ ಗೆ ಅನುಪಾತದಲ್ಲಿರುತ್ತದೆ ಆದ್ದರಿಂದ V ಮತ್ತು E ನಡುವಿನ ಸಂಬಂಧ ಏನೇ ಇರಲಿ T ಮತ್ತು ಶಾಖದ ಹರಿವಿನ ನಡುವಿನ ಒಂದೇ ಸಂಬಂಧ ಈಗ E ಅಂಚುಗಳ ಬಳಿ ತುಂಬಾ ಪ್ರಬಲವಾಗಿದ್ದರೆ ಮತ್ತು ಬೇರೆ ಯಾವುದೇ ಚಾರ್ಜ್ ಗೆ ಕಾರಣವಾಗದಿದ್ದರೆ ಇದು ಲ್ಯಾಪ್ಲೇಸ್ ಸಮೀಕರಣ ಆದ್ದರಿಂದ ಯಾವುದೇ ಬಾಹ್ಯ ಚಾರ್ಜ್ ಇಲ್ಲ ಅದೇ ಇಲ್ಲಿ ನಿಜವಾಗಬೇಕು ಯಾವುದೇ ಮೂಲವಿಲ್ಲದಿದ್ದರೆ ಸಿಂಕ್ ಆಗಿದ್ದರೆ ಸ್ಥಿರ ಸ್ಥಿತಿಯಲ್ಲಿ ಶಾಖದ ಹರಿವು T ಗ್ರಾಡ್ ಗೆ ಅನುಪಾತದಲ್ಲಿರಬೇಕು ಮಿಂಚಿನ ವಾಹಕದ ಸಂದರ್ಭದಲ್ಲಿ ಉಚಿತ ವಿದ್ಯುತ್ ಕ್ಷೇತ್ರದ ಶ್ರೇಣಿಗೆ ಏನಾಗುತ್ತದೆ ಇದು ಅಂಚುಗಳ ಬಳಿ ತುಂಬಾ ಪ್ರಬಲವಾಗಿದೆ ಅಂತೆಯೇ ಶಾಖದ ಹರಿವು ಅಂಚುಗಳ ಬಳಿ ತುಂಬಾ ಬಲವಾಗಿರಬೇಕು ಏಕೆಂದರೆ ಇದು T ಗ್ರಾಡ್ ಗೆ ಅನುಪಾತದಲ್ಲಿರುತ್ತದೆ ನಾವು ಜೀವನದಲ್ಲಿ ಆ ಪರಿಸ್ಥಿತಿಯನ್ನು ನೋಡುತ್ತೇವೆಯೇ ಮತ್ತು ನೀವು ಮಾಡುತ್ತೀರಿ ಮುಂದಿನ ಬಾರಿ ನೀವು ಐಸ್ ಕ್ರೀಮ್ ಖರೀದಿಸಿದಾಗ ಅಥವಾ ನಿಮ್ಮ ಬಳಿ ಐಸ್ ಕ್ರೀಮ್ ತುಂಡು ಇದ್ದರೆ ಅದು ಅಂಚುಗಳಿಂದ ಹೇಗೆ ಕರಗುತ್ತದೆ ಎಂಬುದನ್ನು ಗಮನಿಸಿ ಇದು ಅಂಚುಗಳಿಂದ ಕರಗಲು ಪ್ರಾರಂಭಿಸುತ್ತದೆ ಇದರಿಂದಾಗಿ ನೀವು ಅಲ್ಲಿ ಒಂದು ಸುತ್ತಿನ ಆಕಾರವನ್ನು ನೋಡಲು ಪ್ರಾರಂಭಿಸುತ್ತೀರಿ ಮತ್ತು ಅಂದರೆ ಅಂಚುಗಳಲ್ಲಿ ಗ್ರಾಡ್ T ದೊಡ್ಡದಾಗಿದೆ ಮತ್ತು ಇದರರ್ಥ ಅಂಚುಗಳ ಬಳಿ ಶಾಖದ ಪ್ರವಾಹವು ದೊಡ್ಡದಾಗಿದೆ ಆದ್ದರಿಂದ ಇದು ನಿಮಗೆ ವಿದ್ಯುತ್ ಕ್ಷೇತ್ರ ಮತ್ತು ಶಾಖದ ಹರಿವಿನ ನಡುವೆ ಸಂಪರ್ಕವನ್ನು ನೀಡುತ್ತದೆ ಅಥವಾ ಪೊಟೆನ್ಶಿಯಲ್ ಮತ್ತು ತಾಪಮಾನ ನಾನು ತೆಗೆದುಕೊಳ್ಳಲಿರುವ ಇದರ ಇನ್ನೊಂದು ಉದಾಹರಣೆ ಪ್ರಸರಣಕ್ಕೆ ಸಂಬಂಧಿಸಿದೆ ಪ್ರಸರಣವೆಂದರೆ ಅಲ್ಲಿ ನೀವು ಕೆಲವು ವಸ್ತುಗಳನ್ನು ದ್ರವದಲ್ಲಿ ಇಟ್ಟರೆ ಅದು ನಿಧಾನವಾಗಿ ಹರಡಲು ಪ್ರಾರಂಭಿಸುತ್ತದೆ ಅಥವಾ ನೀವು ಸಡಿಲವಾಗಿ ಬಯಸಿದರೆ ಆವಿಯಾಗುವಿಕೆ ಕೂಡ ಒಂದು ರೀತಿಯ ಪ್ರಸರಣವಾಗಿದೆ ನಂತರ ಫಿಕ್ ನ ಕಾನೂನು ಎಂದು ಕರೆಯಲ್ಪಡುವ ಏನಾದರೂ ಇದೆ ಅದು ಯಾವುದೇ ಹಂತದಲ್ಲಿ ಪ್ರಸರಣ ಪ್ರವಾಹವು ಹರಡುವ ಕಣಗಳ ಸಾಂದ್ರತೆಯ ಗ್ರೇಡಿಯಂಟ್ ಗೆ ಅನುಪಾತದಲ್ಲಿರುತ್ತದೆ ಅಥವಾ ಇದು ರೋ ನ ಮೈನಸ್ ಕೆಲವು ಪ್ರಸರಣ ಸಹ ದಕ್ಷ ಗ್ರೇಡಿಯಂಟ್ ಗೆ ಸಮಾನವಾಗಿರುತ್ತದೆ ಎಂದು ಹೇಳುತ್ತದೆ ಆದ್ದರಿಂದ ಗ್ರೇಡಿಯಂಟ್ ದೊಡ್ಡದಾಗಿದ್ದರೆ ಪ್ರಸರಣದ ಹೆಚ್ಚಿನ ಪ್ರವಾಹ ಇರುತ್ತದೆ ಗ್ರೇಡಿಯಂಟ್ ಶೂನ್ಯವಾಗಿದ್ದರೆ ಗ್ರೇಡಿಯಂಟ್ ಚಿಕ್ಕದಾಗಿದ್ದರೆ ಯಾವುದೇ ಪ್ರಸರಣ ಇರುವುದಿಲ್ಲ ಈಗ ನಿರಂತರತೆಯ ಸಮೀಕರಣವನ್ನು ಅನ್ವಯಿಸಿ ಅಂದರೆ ಡೆಲ್ ಡಾಟ್ j ಅಂದರೆ ಡೆಲ್ ಡಾಟ್ j ಇದು ಮೈನಸ್ D ಡೆಲ್ ಸ್ಕ್ವೇರ್ ರೋ ಮೈನಸ್ d ರೋ dt ಗೆ ಸಮಾನವಾಗಿರುತ್ತದೆ ಅದು ಕಣಗಳಲ್ಲಿನ ಕಡಿತವಾಗಿದೆ ಮತ್ತು ಸ್ಥಿರ ಸ್ಥಿತಿಯಲ್ಲಿ ಸ್ಥಿರವಾದ ಗ್ರೇಡಿಯಂಟ್ ಅನ್ನು ನಿರ್ವಹಿಸುವಾಗ ಒಳಹರಿವು ಅಥವಾ ಹೊರಹರಿವು ಅಗತ್ಯವಿಲ್ಲದಿದ್ದಾಗ ನೀವು ಡೆಲ್ ಸ್ಕ್ವೇರ್ ರೋ ಅನ್ನು 0 ಗೆ ಸಮನಾಗಿರಬೇಕು ಮತ್ತೆ ಒಂದು ಲ್ಯಾಪ್ಲೇಸ್ ಸಮೀಕರಣ ಮತ್ತು ಪ್ರಸ್ತುತ j ಮೈನಸ್ D ಗ್ರೇಡ್ ಗೆ ಸಮಾನವಾಗಿರುತ್ತದೆ ರೋ ವಿದ್ಯುತ್ ಕ್ಷೇತ್ರಕ್ಕೆ ಸಮನಾಗಿರುತ್ತದೆ ಮತ್ತು ಈ ರೋ ಪೊಟೆನ್ಶಿಯಲ್ ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಮತ್ತೆ ಇದು ಒಂದೇ ರೀತಿಯ ಸಂಬಂಧವಾಗಿದೆ ಆದ್ದರಿಂದ ಮತ್ತೆ ಅಂಚುಗಳಿಂದ ನಾನು ದೊಡ್ಡ ಪ್ರಸರಣವನ್ನು ನೋಡಬೇಕು ನಾನು ಅದನ್ನು ನೋಡುತ್ತೇನೆಯೇ ಮುಂದಿನ ಬಾರಿ ನೀವು ಕೆಲವು ಆಲೂಗೆಡ್ಡೆ ಫ್ರೈಗಳನ್ನು ಅಥವಾ ತೀಕ್ಷ್ಣವಾದ ಅಂಚುಗಳೊಂದಿಗೆ ಹುರಿದ ಯಾವುದನ್ನಾದರೂ ತೆಗೆದುಕೊಳ್ಳುತ್ತೀರಿ ಆದ್ದರಿಂದ ಆಲೂಗೆಡ್ಡೆ ಫ್ರೈ ಗಳು ತೀಕ್ಷ್ಣವಾದ ಅಂಚುಗಳನ್ನು ಹೊಂದಿರುತ್ತವೆ ಈಗ ಈ ಅಂಚುಗಳು ಇಲ್ಲಿವೆ ಹುರಿಯಲು ಏನಾಗುತ್ತದೆ ಹುರಿಯುವ ನೀರು ಆವಿಯಾಗುತ್ತದೆ ಅಥವಾ ಶಾಖದಿಂದ ನೀರು ಹರಡುತ್ತದೆ ಈ ಸಮೀಕರಣಗಳಿಂದ ನಾವು ಒಂದು ರೀತಿಯ ಸ್ಥಿರ ಸ್ಥಿತಿಯನ್ನು ಊಹಿಸಿದ್ದೇವೆ ಎಂದು ಭಾವಿಸೋಣ ಅಲ್ಲಿಂದ ಗರಿಷ್ಠ ಪ್ರಸರಣವು ಸಂಭವಿಸುತ್ತದೆ ಎಂದು ನೀವು ನಿರೀಕ್ಷಿಸುತ್ತೀರಿ ಅದು ಅಂಚುಗಳಿಂದ ಆಗುತ್ತದೆ ಏಕೆಂದರೆ ಅಲ್ಲಿಯೇ ವಿದ್ಯುತ್ ಕ್ಷೇತ್ರವು ಗರಿಷ್ಠವಾಗಿರುತ್ತದೆ ಮತ್ತು ಅಲ್ಲಿಯೇ ಪ್ರಸರಣದ ಪ್ರವಾಹವು ಗರಿಷ್ಠವಾಗಿರುತ್ತದೆ ಮತ್ತು ಅಂಚುಗಳು ವೇಗವಾಗಿ ನೆಲವನ್ನು ಪಡೆಯುವುದನ್ನು ನೀವು ನೋಡಬೇಕು ಮತ್ತು ಅದು ನಿಜವಾಗಿ ಏನಾಗುತ್ತದೆ ಆದ್ದರಿಂದ ಈ ಉಪನ್ಯಾಸದಲ್ಲಿ ನಾವು ಮಾಡಲು ಪ್ರಯತ್ನಿಸುತ್ತಿರುವುದು ಲ್ಯಾಪ್ಲೇಸ್ ಸಮೀಕರಣವನ್ನು ಇತರ ಪರಿಚಿತ ಸಂದರ್ಭಗಳೊಂದಿಗೆ ಸಂಪರ್ಕಪಡಿಸಿ ಆದ್ದರಿಂದ ಮುಂದಿನ ಬಾರಿ ನೀವು ನೋಡಿದಾಗ ವಿದ್ಯುತ್ ಕ್ಷೇತ್ರದ ಅನುಭವವನ್ನು ನೀವು ಪಡೆಯುತ್ತೀರಿ